ಸಮತೋಲಿತ ಮೂರು ಹಂತದ ವ್ಯವಸ್ಥೆಯಲ್ಲಿ ಸಮತೋಲಿತ ಡೆಲ್ಟಾ ವೈ ಸಂಪರ್ಕಗಳು ಮತ್ತು ಶಕ್ತಿ ನಮಸ್ಕಾರ ಕಳೆದ ಎರಡು ಸೆಷನ್ಗಳಲ್ಲಿ ನಾವು ಮೂರು ಹಂತದ ಸಂಪರ್ಕಗಳ ಬಗ್ಗೆ ವಿಶೇಷವಾಗಿ ಸ್ಟಾರ್ ಸ್ಟಾರ್ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ನಂತರ ನಾವು ಸ್ಟಾರ್ ಡೆಲ್ಟಾ ಸಂಪರ್ಕಗಳ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ನಂತರ ಕೊನೆಯ ಉಪನ್ಯಾಸದಲ್ಲಿ ನಾವು ಡೆಲ್ಟಾ ಡೆಲ್ಟಾ ಸಂಪರ್ಕದ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಇಂದು ನಾವು ನಮ್ಮ ಉಪನ್ಯಾಸವನ್ನು ಡೆಲ್ಟಾ ಸ್ಟಾರ್ ಸಂಪರ್ಕದೊಂದಿಗೆ ಪ್ರಾರಂಭಿಸುತ್ತೇವೆ ಡೆಲ್ಟಾ ವೈ ಸಂಪರ್ಕವು ಡೆಲ್ಟಾ ಮೂಲವಾಗಿದೆ ಮತ್ತು ಸ್ಟಾರ್ ಸಂಪರ್ಕಿತವಾಗಿದೆ ಎಂದು ನೀವು ಹೇಳಬಹುದು ಉಪನ್ಯಾಸದ ನಂತರದ ಭಾಗದಲ್ಲಿ ನಾವು ಮೂರು ಹಂತದ ವ್ಯವಸ್ಥೆಗೆ ಶಕ್ತಿಯ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ನಮ್ಮ ಚರ್ಚೆಯನ್ನು ಪ್ರಾರಂಭಿಸೋಣ ಆದ್ದರಿಂದ ಮೂಲಭೂತವಾಗಿ ಡೆಲ್ಟಾ ವೈ ಸಂಪರ್ಕ ಅಥವಾ ಡೆಲ್ಟಾ ಸ್ಟಾರ್ ಸಂಪರ್ಕದ ಸಂದರ್ಭದಲ್ಲಿ ನಮ್ಮಲ್ಲಿ ಮೂಲ ಡೆಲ್ಟಾ ಸಂಪರ್ಕವಿದೆ ಮತ್ತು ಲೋಡ್ ಸ್ಟಾರ್ ಸಂಪರ್ಕ ಹೊಂದಿದೆ ಆದ್ದರಿಂದ ಈ ಚಿತ್ರದಲ್ಲಿ ನೀವು ನೋಡಿದರೆ ಮೂಲವನ್ನು ಡೆಲ್ಟಾದಲ್ಲಿ ಸಂಪರ್ಕಿಸಲಾಗಿದೆ ಅಂದರೆ ಲೋಡ್ ಅನ್ನು star ಸಂಪರ್ಕಿಸಲಾಗಿದೆ ಮತ್ತು ಸಾಲಿನ ವಿದ್ಯುತ್ Ia Ib ಮತ್ತು Ic ಈಗ ನಾವು ಹಿಂದಿನ ಪ್ರಕರಣಗಳಲ್ಲಿ ಚರ್ಚಿಸಿದಂತೆ ಈ ಸಂದರ್ಭದಲ್ಲಿ ಸಹ ನಾವು ಧನಾತ್ಮಕ ಅನುಕ್ರಮವನ್ನು ಮೂಲಕ್ಕೆ ಪರಿಗಣಿಸುತ್ತೇವೆ ಮತ್ತು ಡೆಲ್ಟಾ ಸಂಪರ್ಕಿತ ಮೂಲದ ಹಂತದ ವೋಲ್ಟೇಜ್ ಅನ್ನು ಹೀಗೆ ನೀಡಬಹುದು VabVp∠0° VbcVp∠ 120° VcaVp∠120° ನಿಮಗೆ ತಿಳಿದಿರುವಂತೆ ಡೆಲ್ಟಾ ಸಂಪರ್ಕಿತ ಮೂಲದ ಸಂದರ್ಭದಲ್ಲಿ ರೇಖೆಯ ವೋಲ್ಟೇಜ್ ಮತ್ತು ಹಂತದ ವೋಲ್ಟೇಜ್ಗಳು ಒಂದೇ ಆಗಿರುತ್ತವೆ ಈಗ ಲೈನ್ ಕರೆಂಟ್ ಕಂಡುಹಿಡಿಯಲು ಕೆವಿಎಲ್ ಅನ್ನು ಅನ್ವಯಿಸೋಣ ಮೊದಲ ಸ್ಲೈಡ್ನಲ್ಲಿ ನಾವು ನೋಡಿದ ಆಕೃತಿಯನ್ನು ಪರಿಗಣಿಸೋಣ ಈಗ ನಾವು ಕಿನ್ಚಾಫ್ ವೋಲ್ಟೇಜ್ ಕಾನೂನನ್ನು aANBba ಲೂಪ್ ಸುತ್ತಲೂ ಅನ್ವಯಿಸುತ್ತೇವೆ ಇದು ಲೂಪ್ ಆಗಿರುತ್ತದೆ ಇದರಲ್ಲಿ ನಾವು ಕಿರ್ಚಾಫ್ ವೋಲ್ಟೇಜ್ ಕಾನೂನನ್ನು ಅನ್ವಯಿಸುತ್ತೇವೆ ನಾವು ಅರ್ಜಿ ಸಲ್ಲಿಸಿದರೆ VabZYIa ZYIb0 ಅಥವಾ ZYVabVp∠0° ಆದ್ದರಿಂದ Ia IbVp∠0°ZY ಈಗ ನಮಗೆ ತಿಳಿದಂತೆ IbIa∠ 120° ಆದ್ದರಿಂದ Ia IbIa1 1∠ 120° Ia112j32Ia3∠30° ಆದ್ದರಿಂದ IaVp3∠ 30°ZY ಈ ರೀತಿಯಾಗಿ ನೀವು ಡೆಲ್ಟಾ ಸ್ಟಾರ್ ಸಂಪರ್ಕಿತ ವ್ಯವಸ್ಥೆಗೆ ಲೈನ್ ವಿದ್ಯುತ್ ಲೆಕ್ಕ ಹಾಕಬಹುದು ಈಗ ಲೈನ್ ವಿದ್ಯುತ್ ಪಡೆಯುವ ಇನ್ನೊಂದು ಮಾರ್ಗವೆಂದರೆ ನೀವು ಡೆಲ್ಟಾ ಸಂಪರ್ಕಿತ ಮೂಲವನ್ನು ಅದರ ಸಮಾನ ಸ್ಟರ್ ಸಂಪರ್ಕಿತ ಅಥವಾ Y ಸಂಪರ್ಕಿತ ಮೂಲವಾಗಿ ಬದಲಾಯಿಸುವುದು ಆದ್ದರಿಂದ ನೀವು ಪರಿವರ್ತಿಸಿದಾಗ ಹಂತದ ವೋಲ್ಟೇಜ್ಗಳು Van Vbn ಮತ್ತು Vcn ಎಂದು ಹೇಳೋಣ ಮತ್ತು Y ಸಂಪರ್ಕಿತ ಮೂಲದ ಲೈನ್ ಲೈನ್ ವೋಲ್ಟೇಜ್ ಅವುಗಳ ಅನುಗುಣವಾದ ಹಂತವನ್ನು 30 ಡಿಗ್ರಿ ಮತ್ತು ರೂಟ್ 3 ಪಟ್ಟು ಹೆಚ್ಚಿಸುತ್ತದೆ ಎಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಏನು ಬರೆಯಬಹುದು VanVp3∠ 30° VbnVp3∠ 150° VcnVp3∠90° ನೀವು ಕೆಲವು ಮೂಲ ಪ್ರತಿರೋಧ ZS ನೊಂದಿಗೆ ಡೆಲ್ಟಾ ಸಂಪರ್ಕಿತ ಮೂಲವನ್ನು ಹೊಂದಿದ್ದರೆ ಈಗ ಆ ಸಂದರ್ಭದಲ್ಲಿ ನೀವು ಸ್ಟಾರ್ ಡೆಲ್ಟಾ ರೂಪಾಂತರವನ್ನು ಅನ್ವಯಿಸಬಹುದು ಮತ್ತು ಸಮಾನ ಸ್ಟರ್ ಸಂಪರ್ಕಿತ ಮೂಲಕ್ಕಾಗಿ ಪ್ರತಿ ಹಂತದ ಮೂಲ ಪ್ರತಿರೋಧವನ್ನು ಕಂಡುಹಿಡಿಯಬಹುದು ಅಂತಹ ಸಂದರ್ಭದಲ್ಲಿ ನಾವು ಸ್ಟಾರ್ ಡೆಲ್ಟಾ ರೂಪಾಂತರವನ್ನು ಮಾಡುವಾಗ ನಾವು ಈಗಾಗಲೇ ನೋಡಿದಂತೆ ನಿಮ್ಮ ಮೂಲ ಪ್ರತಿರೋಧವು ZS 3 ಆಗುತ್ತದೆ ಈಗ ಮೂಲವನ್ನು Y ಅಥವಾ ಸ್ಟಾರ್ ಪರಿವರ್ತಿಸಿದ ನಂತರ ಈ ಸರ್ಕ್ಯೂಟ್ Y Y ನೆಟ್ವರ್ಕ್ ಆಗುತ್ತದೆ ಇದನ್ನು ನಾವು ಈಗಾಗಲೇ ಚರ್ಚಿಸಿದ ಏಕ ಹಂತದ ವಿಶ್ಲೇಷಣೆಯನ್ನು ಬಳಸಿಕೊಂಡು ಸುಲಭವಾಗಿ ಪರಿಹರಿಸಬಹುದು ಸ್ಲೈಡ್ ಸಮಯ 0616 ನೋಡಿ ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಸಮತೋಲಿತ ಸ್ಟರ್ ಸಂಪರ್ಕಿತ ಹೊರೆ Vab 210∠0 ° V ಹೊಂದಿರುವ ಡೆಲ್ಟಾ ಸಂಪರ್ಕಿತ ಧನಾತ್ಮಕ ಅನುಕ್ರಮ ಮೂಲಕ್ಕೆ ಪ್ರತಿ ಹಂತಕ್ಕೆ 40 j25 ಪ್ರತಿರೋಧವನ್ನು ಹೊಂದಿದ್ದರೆ ಊಹಿಸಿಕೊಳ್ಳಿ ನಾವು ಹಂತದ ವಿದ್ಯುತ್ ಮತ್ತು ರೇಖೆಯ ವಿದ್ಯುತ್ ಲೆಕ್ಕಾಚಾರ ಮಾಡಬೇಕಾಗಿದೆ ಆದ್ದರಿಂದ ನಾವು ಕೊಟ್ಟಿರುವಂತೆ ಲೋಡ್ ಪ್ರತಿರೋಧವನ್ನು ಹೊಂದಿದ್ದೇವೆ ನಾವು ಇದನ್ನು ಫಾಸರ್ ಸ್ವರೂಪಕ್ಕೆ ಪರಿವರ್ತಿಸುತ್ತೇವೆ ZY40j2547 17∠32° ಮತ್ತು ಮೂಲ ವೋಲ್ಟೇಜ್ Vab210∠0°V ನಾವು ಡೆಲ್ಟಾ ಸಂಪರ್ಕಿತ ಮೂಲವನ್ನು ಸ್ಟರ್ ಸಂಪರ್ಕಕ್ಕೆ ಪರಿವರ್ತಿಸುತ್ತೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಸಮಾನ ಸ್ಟರ್ ಸಂಪರ್ಕಿತ ಮೂಲಕ್ಕೆ ಪ್ರತಿ ಹಂತದ ವೋಲ್ಟೇಜ್ ಇರುತ್ತದೆ VanVab3∠ 30°121 2∠ 30° ಈಗ ಸಾಲಿನ ವಿದ್ಯುತ್ಯಾವುವು ಸಾಲಿನ ವಿದ್ಯುತ್ IaVanZY121

57∠58°A ಲೋಡ್ ಸಮತೋಲಿತವಾಗಿರುವುದರಿಂದ ವಿದ್ಯುತ್ ಪ್ರಮಾಣ ಅಂದರೆ ರೇಖೆಯ ವಿದ್ಯುತ್ ಒಂದೇ ಆಗಿರುತ್ತವೆ ಕೋನ ಮೌಲ್ಯ ಮಾತ್ರ ಬದಲಾವಣೆಯಾಗಿದೆ ಈಗ ಸಮತೋಲನ ಮೂರು ಹಂತದ ವ್ಯವಸ್ಥೆಯಲ್ಲಿನ ಶಕ್ತಿಯನ್ನು ಚರ್ಚಿಸೋಣ ಮೂರು ಹಂತದ ವ್ಯವಸ್ಥೆಯ ಯಾವುದೇ ಲೋಡ್ನಿಂದ ಹೀರಿಕೊಳ್ಳುವ ತ್ವರಿತ ಶಕ್ತಿಯನ್ನು ಕಂಡುಹಿಡಿಯಲು ನಾವು ಸಮಯ ಡೊಮೇನ್ನಲ್ಲಿ ವಿಶ್ಲೇಷಣೆಯನ್ನು ಮಾಡುತ್ತೇವೆ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ಸ್ಟರ್ ಸಂಪರ್ಕಗೊಂಡಂತೆ ನಾವು ಲೋಡ್ ಹೊಂದಿದ್ದೇವೆ ಎಂದು ಭಾವಿಸುತ್ತೇವೆ ಆ ಸಂದರ್ಭದಲ್ಲಿ ಹಂತದ ವೋಲ್ಟೇಜ್ ನೀವು ಹೇಳಬಹುದು vAN2Vp t vBN2Vpcos ω t 120° vCN2Vp ω t120° ಈಗ ಲೋಡ್ ZY Z∠θ ಆಗಿದ್ದರೆ ಹಂತದ ವಿದ್ಯುತ್ ಕೋನ ಥೀಟಾ ಮೂಲಕ ಅವುಗಳ ಅನುಗುಣವಾದ ಹಂತದ ವೋಲ್ಟೇಜ್ಗಳನ್ನು ಮಂದಗೊಳಿಸುತ್ತವೆ ನಾವು ವಿದ್ಯುತ್ ಹೀಗೆ ಬರೆಯಬಹುದು ia2Ip t θ ib2Ip ω t θ 120° ic2Ip ω t θ120° ಇಲ್ಲಿ Ip ಎನ್ನುವುದು ಹಂತದ ವಿದ್ಯುತ್ rms ಮೌಲ್ಯವಾಗಿದೆ ಈಗ ಲೋಡ್ನಲ್ಲಿರುವ ಒಟ್ಟು ಕ್ಷಣಮಾತ್ರದಲ್ಲಿ ಆಗುವ ಶಕ್ತಿ ಒಟ್ಟು ಕ್ಷಣಮಾತ್ರದಲ್ಲಿ ಆಗುವ ಶಕ್ತಿಯು ವೈಯಕ್ತಿಕ ಹಂತದ ಕ್ಷಣಮಾತ್ರದಲ್ಲಿ ಆಗುವ ಶಕ್ತಿಗಳ ಮೊತ್ತವಾಗಿರುತ್ತದೆ ಎಂದು ನೀವು ಹೇಳಬಹುದು

ಅಂದರೆ ಈ ಅಭಿವ್ಯಕ್ತಿಯಲ್ಲಿ ಯಾವುದೇ ಸಮಯದ ಅಂಶಗಳಿಲ್ಲ ಆದ್ದರಿಂದ ಪ್ರತಿ ಹಂತದ ನಿಮ್ಮ ತ್ವರಿತ ಶಕ್ತಿಯು ಸಮಯಕ್ಕೆ ಸಂಬಂಧಿಸಿದಂತೆ ಬದಲಾಗುತ್ತದೆ ಮೂರು ಹಂತದ ಶಕ್ತಿ ಸ್ಥಿರವಾಗಿರುತ್ತದೆ ಈಗ ಒಟ್ಟು ಕ್ಷಣಮಾತ್ರದಲ್ಲಿ ಆಗುವ ಶಕ್ತಿಯು ಸಮಯದಿಂದ ಸ್ವತಂತ್ರವಾಗಿರುವುದರಿಂದ ಡೆಲ್ಟಾ ಅಥವಾ ಸ್ಟರ್ ಸಂಪರ್ಕಿತ ಹೊರೆಗೆ ಪ್ರತಿ ಹಂತಕ್ಕೆ ಸರಾಸರಿ ವಿದ್ಯುತ್ p 3 ಆಗಿರುತ್ತದೆ ಎಂದು ನೀವು ಹೇಳಬಹುದು ಆದ್ದರಿಂದ ಪ್ರತಿ ಹಂತಕ್ಕೆ ನೀವು ಪಡೆಯುವ ನಿಜವಾದ ಶಕ್ತಿ PpVpIp ಪ್ರತಿ ಹಂತಕ್ಕೆ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ನೀಡಲಾಗುತ್ತದೆ QpVpIpsin ಪ್ರತಿ ಹಂತಕ್ಕೆ ಸ್ಪಷ್ಟ ಶಕ್ತಿಯನ್ನು ನೀಡಲಾಗುತ್ತದೆ SpVpIp ಪ್ರತಿ ಹಂತಕ್ಕೆ ಸಂಕೀರ್ಣ ಶಕ್ತಿಯನ್ನು ನೀಡಲಾಗುತ್ತದೆ SpPpjQpVpIp ಇಲ್ಲಿ Vp ಮತ್ತು Ip ಗಳು ಕ್ರಮವಾಗಿ Vp ಮತ್ತು Ip ಪರಿಮಾಣದೊಂದಿಗೆ ಹಂತದ ವೋಲ್ಟೇಜ್ಗಳು ಮತ್ತು ಹಂತದ ವಿದ್ಯುತ್ಗಳಾಗಿವೆ ಈಗ ಮೂರು ಹಂತದ ವ್ಯವಸ್ಥೆಗೆ ಒಟ್ಟು ಶಕ್ತಿ PPaPbPc3Pp3VpIp 3VLIL ಈಗ ನೀವು ಸ್ಟಾರ್ ಸಂಪರ್ಕಿತ ಲೋಡ್ ಹೊಂದಿದ್ದರೆ ILIp ಮತ್ತು VL3Vp ಆದರೆ ಡೆಲ್ಟಾ ಸಂಪರ್ಕಿತ ಲೋಡ್ಗಾಗಿ VL3Vp ಮತ್ತು VLVp ಆದ್ದರಿಂದ ನಾವು ಏನು ಹೇಳಬಹುದು ಲೋಡ್ ಅನ್ನು ಲೆಕ್ಕಿಸದೆ ಅದು ಸ್ಟಾರ್ ಸಂಪರ್ಕಿತವಾಗಿದೆಯೆ ಅಥವಾ ಡೆಲ್ಟಾ ಸಂಪರ್ಕಗೊಂಡಿದ್ದರೆ ನಿಮ್ಮ ಒಟ್ಟು ಶಕ್ತಿಯು 3VLIL ಗೆ ಸಮಾನವಾಗಿರುತ್ತದೆ ಅಂತೆಯೇ ಪ್ರತಿಕ್ರಿಯಾತ್ಮಕ ಶಕ್ತಿಯು ಸಹ ಇರುತ್ತದೆ Q3VpIp 3Qp3VLIL ಒಟ್ಟು ಸಂಕೀರ್ಣ ಶಕ್ತಿಯನ್ನು ಇವರಿಂದ ನೀಡಲಾಗಿದೆ S3Sp3VpIp3Ip2Zp3Vp2Zp ಈಗ ZpZp∠θ ಆಗಿದ್ದರೆ ನೀವು ಸಂಕೀರ್ಣ ಶಕ್ತಿಯನ್ನು ಸರಳವಾಗಿ ಪ್ರತಿನಿಧಿಸಬಹುದು SPjQ3VLIL∠θ ವಿದ್ಯುತ್ ವಿತರಣೆಗಾಗಿ ಮೂರು ಹಂತದ ವ್ಯವಸ್ಥೆಯ ಪ್ರಮುಖ ಅನುಕೂಲವೆಂದರೆ ಮೂರು ಹಂತದ ವ್ಯವಸ್ಥೆಯು ಒಂದೇ ಸಾಲಿನ ವೋಲ್ಟೇಜ್ VL ಗಾಗಿ ಒಂದೇ ಹಂತದ ವ್ಯವಸ್ಥೆಗಿಂತ ಕಡಿಮೆ ಪ್ರಮಾಣದ ತಂತಿಯನ್ನು ಬಳಸುತ್ತದೆ ಮತ್ತು ಅದೇ ಹೀರಿಕೊಳ್ಳುವ ಶಕ್ತಿ PL ಒಂದೇ ಹಂತದ ವೋಲ್ಟೇಜ್ ಮತ್ತು ಒಂದೇ ಶಕ್ತಿಯನ್ನು ಲೋಡ್ಗೆ ನೀಡಲಾಗುವ ಏಕ ಹಂತದ ವ್ಯವಸ್ಥೆಯೊಂದಿಗೆ ಹೋಲಿಸಿದಾಗ ವಿದ್ಯುತ್ ವಿತರಣೆಗಾಗಿ ಮೂರು ಹಂತದ ವ್ಯವಸ್ಥೆಯು ಕಡಿಮೆ ಪ್ರಮಾಣದ ತಂತಿಯನ್ನು ಬಳಸುತ್ತದೆ ಎಂದು ಕಂಡುಹಿಡಿಯಲು ಮತ್ತು ಸಮರ್ಥಿಸಲು ಪ್ರಯತ್ನಿಸೋಣ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎರಡೂ ವ್ಯವಸ್ಥೆಗಳಲ್ಲಿ ಒಂದು ಮೂರು ಹಂತ ಮತ್ತು ಇನ್ನೊಂದು ಏಕ ಹಂತದ ವ್ಯವಸ್ಥೆ ಎಂದು ನಾವು ಮೊದಲು ಊಹಿಸುತ್ತೇವೆ ಈ ಎರಡೂ ವ್ಯವಸ್ಥೆಗಳಲ್ಲಿ ನಾವು ಒಂದೇ ವಸ್ತುವನ್ನು ಬಳಸುತ್ತಿದ್ದೇವೆ ಅಂದರೆ ತಾಮ್ರದ ಒಂದೇ ಪ್ರತಿರೋಧಕತೆ ಮತ್ತು ತಂತಿಯ ಉದ್ದವನ್ನು ಬಳಸಲಾಗುತ್ತಿದೆ ತಂತಿಯ ಉದ್ದವು l ಎಂದು ಹೇಳಿ ಮತ್ತು ಸರಳತೆಗಾಗಿ ನಾವು ಲೋಡ್ಗಳು ನಿರೋಧಕವೆಂದು ಭಾವಿಸುತ್ತೇವೆ ಅಂದರೆ ಲೋಡ್ ಏಕತೆಯ ಶಕ್ತಿಯ ಅಂಶವನ್ನು ಹೊಂದಿದೆ ಈಗ ಏಕ ಹಂತದ ವ್ಯವಸ್ಥೆಯು ಏನಾಗಬಹುದು ಎಂದು ನಾವು ಏಕ ಹಂತದ ವ್ಯವಸ್ಥೆಯನ್ನು ರಚಿಸಲು ಎರಡು ತಂತಿಗಳನ್ನು ಹೊಂದಿರುತ್ತೇವೆ ಅಲ್ಲಿ ಒಂದೇ ಹಂತದ ಮೂಲವು ಲೋಡ್ಗೆ ವಿದ್ಯುತ್ ಪೂರೈಸುತ್ತದೆ ಲೋಡ್ಗೆ ಸರಬರಾಜು ಆಗುತ್ತಿರುವ ವಿದ್ಯುತ್ PL ಮತ್ತು ಲೋಡ್ಗೆ ಅಡ್ಡಲಾಗಿರುವ ವೋಲ್ಟೇಜ್ VLಮತ್ತು ಲೋಡ್ನಲ್ಲಿ ಹರಿಯುವ ವಿದ್ಯುತ್ IL R ಎಂಬುದು ಪ್ರಸರಣ ತಂತಿಯ ಪ್ರತಿರೋಧ ಎಂದು ಹೇಳೋಣ ಹಾಗಾದರೆ ಏನಾಗುತ್ತದೆ ಈ ಏಕ ಹಂತದ ಸರ್ಕ್ಯೂಟ್ ರಚಿಸಲು ನಾವು 2 ತಂತಿಗಳನ್ನು ಹೊಂದಿರುವುದರಿಂದ ಎರಡು ತಂತಿಗಳಲ್ಲಿ ವಿದ್ಯುತ್ ನಷ್ಟ ಪ್ರಸರಣದಲ್ಲಿ ನಷ್ಟವು ಇರುತ್ತದೆ Ploss2IL2R2RPL2VL2 Refer Slide Time 1859 ಈಗ ನಾವು 3 ತಂತಿ ಮೂರು ಹಂತದ ವ್ಯವಸ್ಥೆಯನ್ನು ತೆಗೆದುಕೊಳ್ಳೋಣ ಇದರಲ್ಲಿ IL ಲೋಡ್ಗೆ ಹೋಗುವ ವಿದ್ಯುತ್ ಎಂದು ಊಹಿಸುತ್ತವೆ ಇಲ್ಲಿ ಎಲ್ಲಾ ಸಾಲಿನ ವಿದ್ಯುತ್ ಪ್ರಮಾಣವು ನಾವು ಒಂದೇ ರೀತಿ ಪರಿಗಣಿಸುತ್ತಿದ್ದೇವೆ ಮತ್ತು ಲೋಡ್ ಸಮತೋಲಿತವಾಗಿದೆ ಎಂದು ನಾವು ಪರಿಗಣಿಸುತ್ತಿದ್ದೇವೆ ILIaIaIaPL3VL ಆದ್ದರಿಂದ ಆ ಸಂದರ್ಭದಲ್ಲಿ ಮೂರು ತಂತಿಗಳಲ್ಲಿ ವಿದ್ಯುತ್ ನಷ್ಟವಾಗುತ್ತದೆ ಏಕೆಂದರೆ ಮೂರು ಹಂತದ ವ್ಯವಸ್ಥೆಗೆ ಮೂರು ತಂತಿಗಳು ಇರುತ್ತವೆ ಪ್ರತಿ ತಂತಿಯ ಪ್ರತಿರೋಧವು R ಎಂದು ನಾವು ಊಹಿಸೋಣ ಆದ್ದರಿಂದ ಮೂರು ಹಂತದ ವ್ಯವಸ್ಥೆಯ ಸಂದರ್ಭದಲ್ಲಿ ವಿದ್ಯುತ್ ನಷ್ಟವು ಸಂಭವಿಸುತ್ತದೆ Ploss3IL2R3RPL23VL2RPL2VL2 ಈಗ ಈ 2 ಸಮೀಕರಣಗಳಿಂದ ನಾವು ಹೇಳಬಹುದು PlossPloss2RR Ploss ಏಕ ಹಂತಕ್ಕೆ Ploss ಮೂರು ಹಂತದ ವ್ಯವಸ್ಥೆಗೆ ಏಕ ಹಂತದ ವ್ಯವಸ್ಥೆಯ ಸಂದರ್ಭದಲ್ಲಿ ಈಗ ತಂತಿಯ ಪ್ರತಿರೋಧವು Rρlπr2ಆಗಿದೆ ಅಂತೆಯೇ Rρlr2 ಎಲ್ಲೋ r ಮತ್ತು r ತಂತಿಗಳ ತ್ರಿಜ್ಯಗಳಾಗಿವೆ ಆದ್ದರಿಂದ ನೀವು ಈ ಮೌಲ್ಯಗಳನ್ನು ಇದರಲ್ಲಿ ಹಾಕಿದರೆ ನೀವು ಪಡೆಯುತ್ತೀರಿ PlossPloss2r2r2 ಈಗ ಎರಡೂ ವ್ಯವಸ್ಥೆಗಳಲ್ಲಿ ಒಂದೇ ವಿದ್ಯುತ್ ನಷ್ಟವನ್ನು ಸಹಿಸಲಾಗುತ್ತಿದ್ದರೆ ಅದು ಏಕ ಹಂತ ಅಥವಾ ಮೂರು ಹಂತದ ವ್ಯವಸ್ಥೆ ಆಗಿರಲಿ ಈ ವ್ಯವಸ್ಥೆಯಲ್ಲಿನ ಒಟ್ಟು ನಷ್ಟವು ಒಂದೇ ಆಗಿರುತ್ತದೆ ಅಂದರೆ Ploss Ploss ಗೆ ಸಮಾನವಾಗಿರುತ್ತದೆ ಅಂದರೆ ಇದರ ಅರ್ಥ r22r2 ಈಗ ಅಗತ್ಯವಿರುವ ವಸ್ತುಗಳ ಅನುಪಾತವನ್ನು ತಂತಿಗಳ ಸಂಖ್ಯೆ ಮತ್ತು ಅವುಗಳ ಪರಿಮಾಣಗಳಿಂದ ನಿರ್ಧರಿಸಲಾಗುತ್ತದೆ ಆದ್ದರಿಂದ ನಾವು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಏಕ ಹಂತದ ವ್ಯವಸ್ಥೆಯನ್ನು ಮತ್ತು ಮೂರು ಹಂತದ ವ್ಯವಸ್ಥೆಯನ್ನು ರಚಿಸಲು ಎಷ್ಟು ವಸ್ತು ಬೇಕು ಎಂದು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ ಆದ್ದರಿಂದ ಒಂದೇ ಹಂತದ ವಸ್ತು ಎಂದರೆ ಒಂದೇ ಹಂತದಲ್ಲಿ ನಾವು 2 ತಂತಿಗಳನ್ನು ಹೊಂದಿರುವುದರಿಂದ ನೀವು 2 ಬಾರಿ ತಂತಿಯನ್ನು ಬರೆಯಬಹುದು ನಾವು ತಂತಿಗಳನ್ನು ಸಿಲಿಂಡರಾಕಾರದ ಆಕಾರದಲ್ಲಿ ಹೊಂದಿದ್ದೇವೆ ಆದ್ದರಿಂದ ಒಟ್ಟು ಪರಿಮಾಣ ಇರುತ್ತದೆ MaterialforsinglephaseMaterialfor3phase2πr2l3πr2l2r23r2 ಆದರೆ r22r2 ಆದ್ದರಿಂದ ಮೇಲಿನ ಸಮೀಕರಣವು 2r23r22321 33 ಒಂದೇ ಹಂತದ ವ್ಯವಸ್ಥೆಯು ಮೂರು ಹಂತದ ವ್ಯವಸ್ಥೆಗೆ ಹೋಲಿಸಿದರೆ ಶೇಕಡಾ 33 ರಷ್ಟು ಹೆಚ್ಚಿನ ವಸ್ತುಗಳನ್ನು ಒಂದೇ ಪ್ರಮಾಣದ ಶಕ್ತಿಯನ್ನು ಪೂರೈಸಲು ಮತ್ತು ಪ್ರಸರಣ ವ್ಯವಸ್ಥೆಯಲ್ಲಿ ಅದೇ ನಷ್ಟವನ್ನು ಉಂಟುಮಾಡುವುದನ್ನು ನೀವು ಗಮನಿಸಬಹುದು ಅಥವಾ ಮೂರು ಹಂತದ ವ್ಯವಸ್ಥೆಯು ಕೇವಲ 75 ಅನ್ನು ಮಾತ್ರ ಬಳಸುತ್ತದೆ ಎಂದು ನೀವು ಪರ್ಯಾಯವಾಗಿ ಬರೆಯಬಹುದು ಸಮಾನ ಏಕ ಹಂತದ ವ್ಯವಸ್ಥೆಗೆ ಹೋಲಿಸಿದರೆ ವಸ್ತುವಿನ ಶೇಕಡಾ ಮೂರು ಹಂತದ ವ್ಯವಸ್ಥೆಯನ್ನು ಹೊಂದಿದ್ದರೆ ನಾವು ಮೂರು ಹಂತದ ವ್ಯವಸ್ಥೆ ಮತ್ತು ಏಕ ಹಂತದ ವ್ಯವಸ್ಥೆಯೊಂದಿಗೆ ಹೋಲಿಸಿದಾಗ ಒಂದೇ ಶಕ್ತಿಯನ್ನು ತಲುಪಿಸಲು ನಮಗೆ ಸಾಕಷ್ಟು ಕಡಿಮೆ ವಸ್ತುಗಳು ಬೇಕಾಗುತ್ತವೆ ಎಂದು ಇದು ತೋರಿಸುತ್ತದೆ ಈಗ ಶಕ್ತಿಯೊಂದಿಗಿನ ಸಂಬಂಧದಲ್ಲಿ ನಾವು ಚರ್ಚಿಸಿದ್ದನ್ನು ಅರ್ಥಮಾಡಿಕೊಳ್ಳಲು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಚಿತ್ರದಲ್ಲಿ ನಾವು ನೋಡುವಂತೆ ಒಂದು ಸರ್ಕ್ಯೂಟ್ ಇದೆ ಎಂದು ನೋಡೋಣ ಒಟ್ಟು ಸರಾಸರಿ ಶಕ್ತಿ ಪ್ರತಿಕ್ರಿಯಾತ್ಮಕ ಶಕ್ತಿ ಮತ್ತು ಸಂಕೀರ್ಣ ಶಕ್ತಿಯನ್ನು ನಾವು ಮೂಲದಲ್ಲಿ ಮತ್ತು ಲೋಡ್ನಲ್ಲಿ ನಿರ್ಧರಿಸಬೇಕು ಇಲ್ಲಿ ನೀವು ನೋಡಿದರೆ ಮೂಲವು ಸ್ಟರ್ ಸಂಪರ್ಕ ಹೊಂದಿದೆ ಪ್ರತಿ ಹಂತದ ವೋಲ್ಟೇಜ್ ಹಂತ A ಗೆ 110∠0 is ಹಂತ B ಗೆ ಇದು 110∠ 120 is ಮತ್ತು ಹಂತ C ಗೆ 110∠ 240 ° 5 j2 ಓಮ್ ಪ್ರಸರಣ ರೇಖೆಯ ಪ್ರತಿರೋಧವಾಗಿದೆ ಮತ್ತು ಇದು ಮೂರು ಹಂತಗಳಲ್ಲೂ ಒಂದೇ ಆಗಿರುತ್ತದೆ ಲೋಡ್ ಮಾಡಿ ಅದು ಮತ್ತೆ ಸ್ಟರ್ ಸಂಪರ್ಕಗೊಂಡಿರುವುದನ್ನು ನಾವು ನೋಡಬಹುದು ಅಲ್ಲಿ ಲೋಡ್ನ ಪ್ರತಿ ಹಂತದ ಪ್ರತಿರೋಧ 10 j8 ಓಮ್ ಈಗ ಈ ಅಂಕಿ ಅಂಶದಿಂದ ಸಿಸ್ಟಮ್ ಸಮತೋಲಿತವಾಗಿದೆ ಎಂದು ನೀವು ಗಮನಿಸಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಪ್ರಸ್ತುತ ಐಪಿಯ ಮೌಲ್ಯವನ್ನು ಲೆಕ್ಕ ಹಾಕಿದರೆ ನೀವು ಏನು ಮಾಡಬಹುದು ನೀವು ಕಿರ್ಚಾಫ್ ವೋಲ್ಟೇಜ್ ಕಾನೂನನ್ನು ಲೂಪ್ನಲ್ಲಿ ಬಳಸಬಹುದು ಮತ್ತು ಪ್ರಸ್ತುತ Ip ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು ಅದನ್ನು ಪರಿಹರಿಸಿದಾಗ ನೀವು ಇದನ್ನು ಪಡೆಯುತ್ತೀರಿ ಹೇಗಾದರೂ ಇದನ್ನು V p 110∠0 ° Ip 6 8 ° ಎಂಬ ಪ್ರಶ್ನೆಯಲ್ಲಿ ನೀಡಲಾಗಿದೆ ಇದು ನಿಮ್ಮ ಪ್ರತಿ ಹಂತದ ವಿದ್ಯುತ್ ಈಗ ನೀವು Vp ಮತ್ತು Ip ಲೆಕ್ಕ ಹಾಕಿದಾಗ ಮೂಲದಲ್ಲಿ ಹೀರಿಕೊಳ್ಳುವ ಸಂಕೀರ್ಣ ಶಕ್ತಿಯನ್ನು ನೀವು ಕಂಡುಹಿಡಿಯಬಹುದು ಮೂಲವು ಸಾಮಾನ್ಯವಾಗಿ ಲೋಡ್ಗೆ ಶಕ್ತಿಯನ್ನು ಪೂರೈಸುತ್ತದೆ ಎಂದು ನಿಮಗೆ ತಿಳಿದಿರುವ ಕಾರಣ ಹೀರಿಕೊಳ್ಳುವ ಶಕ್ತಿಯನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ಇದರರ್ಥ ನೀವು ಋಣಾತ್ಮಕ ಚಿಹ್ನೆಯನ್ನು ಹೊಂದಿರುತ್ತೀರಿ ಆದ್ದರಿಂದ ಮೂಲದಿಂದ ಹೀರಲ್ಪಡುವ ಒಟ್ಟು ಸಂಕೀರ್ಣ ಶಕ್ತಿಯು ಸಮಾನವಾಗಿರುತ್ತದೆ Ss 3VpIp 3110∠0°6

6VA ಈಗ ಸ್ವೀಕರಿಸುವ ಕೊನೆಯಲ್ಲಿ Zp10j812 66° ಮತ್ತು IpIa6 Ip ಸಹ ಲೈನ್ ವಿದ್ಯುತ್ಏಕೆಂದರೆ ಸ್ಟರ್ ಸಂಪರ್ಕಿತ ಹಂತದ ವಿದ್ಯುತ್ ರೇಖೆಯ ವಿದ್ಯುತ್ ಸಮಾನವಾಗಿರುತ್ತದೆ ಆದ್ದರಿಂದ ಲೋಡ್ನಿಂದ ಹೀರಿಕೊಳ್ಳುವ ಸಂಕೀರ್ಣ ಶಕ್ತಿ ಈ ನಿರ್ದಿಷ್ಟ ಸೂತ್ರದಿಂದ ನೀವು ಸರಳವಾಗಿ ಲೆಕ್ಕ ಹಾಕಬಹುದು SL3Ip2Zp36

66°1392j1113VA ಆದ್ದರಿಂದ ನೀವು ಲೋಡ್ನಿಂದ ಹೀರಿಕೊಳ್ಳುವ ನಿಜವಾದ ಶಕ್ತಿಯನ್ನು 1392 ವ್ಯಾಟ್ಸ್ ಮತ್ತು ಲೋಡ್ನಿಂದ ಹೀರಿಕೊಳ್ಳುವ ಪ್ರತಿಕ್ರಿಯಾತ್ಮಕ ಶಕ್ತಿ 1113 VAR ಆಗಿದೆ ಈಗ ಎರಡು ಸಂಕೀರ್ಣ ಶಕ್ತಿಗಳ ನಡುವಿನ ವ್ಯತ್ಯಾಸವು ರೇಖೆಯ ಪ್ರತಿರೋಧದಿಂದ ಹೀರಲ್ಪಡುತ್ತದೆ ಅಂದರೆ ಮೂಲದಿಂದ ಒದಗಿಸಲಾದ ಶಕ್ತಿಯು ಹೊರೆಯಿಂದ ಹೀರಿಕೊಳ್ಳುವ ಶಕ್ತಿಯನ್ನು ಮೈನಸ್ ಮಾಡುತ್ತದೆ ಹಾಗಾದರೆ ನಾವು ಏನು ಮಾಡುತ್ತೇವೆ ಈ ಸೂತ್ರದ ಸಹಾಯದಿಂದ ನಾವು ಮೊದಲು ರೇಖೆಯಿಂದ ಹೀರಿಕೊಳ್ಳುವ ಶಕ್ತಿಯ ಮೌಲ್ಯವನ್ನು ಕಂಡುಹಿಡಿಯುತ್ತೇವೆ Sl3Ip2Zl36 8125 j2695 6 j278 3VA ಇದು ಪ್ರಸರಣದಲ್ಲಿ ಕಳೆದುಹೋದ ಶಕ್ತಿಯ ಪ್ರಮಾಣವಾಗಿರುತ್ತದೆ ಅದು ಮೂಲ ಶಕ್ತಿಯ ನಡುವಿನ ವ್ಯತ್ಯಾಸವನ್ನು ಹೊರತುಪಡಿಸಿ ಹೊರೆಯಿಂದ ಹೀರಲ್ಪಡುವ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೂಲ ಶಕ್ತಿಯ ಜೊತೆಗೆ ಲೋಡ್ ಪವರ್ ಮತ್ತು ಪ್ರಸರಣ ರೇಖೆಯಿಂದ ಹೀರಿಕೊಳ್ಳುವ ಶಕ್ತಿಯ ಒಟ್ಟು ಶಕ್ತಿಯ ಮೊತ್ತ 0 ಕ್ಕೆ ಸಮನಾಗಿರುತ್ತದೆ ಎಂದು ನೀವು ಏನು ಹೇಳಬಹುದು ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಮುಚ್ಚಬಹುದು ಈ ಉಪನ್ಯಾಸದಲ್ಲಿ ನಾವು ಮೂರು ಹಂತದ ಸರ್ಕ್ಯೂಟ್ಗಾಗಿ ಡೆಲ್ಟಾ ಸ್ಟಾರ್ ಸಂಯೋಜನೆಯ ಕೊನೆಯ ಸಂಯೋಜನೆಯ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಸಮತೋಲಿತ ಮೂರು ಹಂತದ ಶಕ್ತಿಯ ಬಗ್ಗೆಯೂ ಚರ್ಚಿಸಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ಅಸಮತೋಲಿತ ಮೂರು ಹಂತದ ವ್ಯವಸ್ಥೆ ಮತ್ತು ಅಸಮತೋಲಿತ ಮೂರು ಹಂತದ ವ್ಯವಸ್ಥೆಗೆ ಶಕ್ತಿಯ ಲೆಕ್ಕಾಚಾರವನ್ನು ನಾವು ಚರ್ಚಿಸುತ್ತೇವೆ ಧನ್ಯವಾದಗಳು